ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ ಕಂಟಿನ್ಯೂಡ್ ಆದ್ದರಿಂದ ನಾವು ಇದನ್ನು ನೋಡಿದ್ದೇವೆ Zpu Vpu2Sload ಇದು ಸಮೀಕರಣ 15 ಉತ್ಪಾದಕರಿಂದ ಒದಗಿಸಲಾದ ಜನರೇಟರ್ಗಳು ಟ್ರಾನ್ಸ್ಫಾರ್ಮರ್ ಮತ್ತು ಮೋಟಾರ್ಗಳ ಪ್ರತಿರೋಧವನ್ನು ಸಾಮಾನ್ಯವಾಗಿ ಪ್ರತಿ ಯೂನಿಟ್ ಮೌಲ್ಯಗಳಿಗೆ ಅವರ ಸ್ವಂತ ರೇಟಿಂಗ್ನಲ್ಲಿ ನೀಡಲಾಗುತ್ತದೆ ಅಂದರೆ ನೀವು ಜನರೇಟರ್ ಅಥವಾ ಟ್ರಾನ್ಸ್ಫಾರ್ಮರ್ಗಳು ಅಥವಾ ಮೋಟರ್ ಅನ್ನು ಖರೀದಿಸುವಾಗ ನೇಮ್ ಪ್ಲೇಟ್ ನಲ್ಲಿ MVA ರೇಟಿಂಗ್ ಲಭ್ಯವಿದೆ ಮತ್ತು ಪ್ರತಿ ಯೂನಿಟ್ ಪ್ರತಿಕ್ರಿಯಾತ್ಮಕತೆ ಸಹ ಲಭ್ಯವಿದೆ ಸಾಮಾನ್ಯವಾಗಿ ಪ್ರತಿ ಯೂನಿಟ್ ಪ್ರತಿರೋಧವನ್ನು ನೀವು ನೋಡುತ್ತೀರಿ ಆದ್ದರಿಂದ ಪವರ್ ಸಿಸ್ಟಮ್ಗಾಗಿ ಸುಲಭವಾದ ಲೆಕ್ಕಾಚಾರದ ಕಾರಣದಿಂದಾಗಿ ಇವುಗಳೆಲ್ಲವೂ ಪ್ರತಿ ಯೂನಿಟ್ ಮೌಲ್ಯಗಳಲ್ಲಿ ವ್ಯಕ್ತಪಡಿಸಬೇಕು ಒಂದೇ ವಿಷಯವೆಂದರೆ ನೀವು ಎಲ್ಲವನ್ನೂ ಸಾಮಾನ್ಯ ಆಧಾರದ ಮೇಲೆ ಪರಿವರ್ತಿಸಬೇಕು ಆದ್ದರಿಂದ ಮೂಲ ಪ್ರಮಾಣಗಳನ್ನು MVA ಹಳೆಯದರಿಂದ MVA ಮೂಲ ಹೊಸದಕ್ಕೆ ಮತ್ತು B ಹಳೆಯದರಿಂದ B ಹೊಸದಕ್ಕೆ ಬದಲಾಯಿಸಿದಾಗ ಹೊಸ ಪರ್ ಯೂನಿಟ್ ಇಂಪಿಡೆನ್ಸ್ ಅನ್ನು ಹೀಗೆ ನೀಡಬಹುದು ಇದು ಸಮೀಕರಣ 16 ಮತ್ತು ಇದನ್ನು ಆಗಾಗ್ಗೆ ಬಳಸಲಾಗುತ್ತದೆ Zpu new Zpu old KVBold 2MVAB oldMVAB newKVBnew2 ಅಂದರೆ ಉದಾಹರಣೆಗೆ ಪರ್ ಯೂನಿಟ್ ಇಂಪಿಡೆನ್ಸ್ ಅಥವಾ ರಿಯಾಕ್ಟ್ನ್ಸ್ ಅಥವಾ ಪ್ರತಿರೋಧವು Zpuold ಇದು ಹಳೆಯ ಮೌಲ್ಯವಾಗಿದೆ ಮತ್ತು ಅದರ ಆಧಾರದ ಮೇಲೆ ನಾವು ಬರೆಯುತ್ತಿರುವ ಮೌಲ್ಯವು KV base old ಮತ್ತು MVA base new ಆದ್ದರಿಂದ ಈ ZB old KVBold 2MVAB old ಆದ್ದರಿಂದ ಇದು ಹಳೆಯ ಬೇಸ್ಗೆ ಮೂಲ ಪ್ರತಿರೋಧವಾಗಿದೆ ಆದ್ದರಿಂದ ನೀವು ಈ Zpu old ಅನ್ನು ohmic ಮೌಲ್ಯಗಳಾಗಿ ಪರಿವರ್ತಿಸುತ್ತೀರಿ ಅಂದರೆ Z ohmic ಮೌಲ್ಯಗಳು ನಾನು ಇದನ್ನು Zpu old ಗೆ ಸಮ ಎಂದು ಹಾಕಬಹುದು ಇದು ಪ್ರತಿ ಯೂನಿಟ್ ಮೌಲ್ಯ ಇಂಟು ZBase old ಆದ್ದರಿಂದ ಇದು ವಾಸ್ತವವಾಗಿ ಓಮ್ ಆಗಿದೆ ಏಕೆಂದರೆ ಇದು ನಿಮ್ಮZB old ಆದ್ದರಿಂದ ಗುಣಿಸಿ ಅಂದರೆ Zpu old KVBold 2MVAB old ಆದ್ದರಿಂದ ಇದು ohmic ಮೌಲ್ಯವಾಗಿದೆ ಈಗ ಹೊಸ ಮೂಲ ಮೌಲ್ಯವನ್ನು ನೀಡಲಾಗಿದೆ ಎಂದು ಭಾವಿಸೋಣ ನೀವು Bnew ಅನ್ನು ಪರಿವರ್ತಿಸಬೇಕು ಮತ್ತು Bnew ಎಂದು ಹೇಳಬೇಕು ಆದ್ದರಿಂದ Z ಬೇಸ್ ಹೊಸ ಪ್ರತಿರೋಧ ಮೌಲ್ಯವು Bnew 2 Bnew ಗೆ ಸಮನಾಗಿರುತ್ತದೆ ಅಂದರೆ ಇದು ಹೊಸ ಮೌಲ್ಯವಾಗಿದೆ ಇದು ವಾಸ್ತವವಾಗಿ ಓಮ್ ಆಗಿದೆ ಆದ್ದರಿಂದ Z new Zpu ಮೌಲ್ಯಗಳು ಹೊಸವು Z ohmic ಮೌಲ್ಯ ZBnew ಗೆ ಸಮ ಎಂದು ನಾನು ಬರೆಯಬಹುದು ಈಗ ಈ Z ohmic ಮೌಲ್ಯವು ಇದು ಇಲ್ಲಿ ಪರ್ಯಾಯವಾಗಿದೆ ಮತ್ತು ಈ ZB ಹೊಸದು ಇಲ್ಲಿದೆ KVBnew 2MVAB new ಇಲ್ಲಿ ಬದಲಿಯಾಗಿ ನಂತರ ನೀವು ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೀರಿ Zpunew ZpuoldKVBold 2MVAB oldMVAB newKVBnew2 ಇದು ಸಮೀಕರಣ 16 ವಾಸ್ತವವಾಗಿ ಏನನ್ನೂ ನೆನಪಿಡುವ ಅಗತ್ಯವಿಲ್ಲ ಹಳೆಯ ಪ್ರತಿರೋಧವನ್ನು ಪರಿವರ್ತಿಸಿ ಮತ್ತು ಅದಕ್ಕೆ ಅನುಗುಣವಾದ ಬೇಸ್ ಅನ್ನು ನೀಡಲಾಗಿದೆ ಆದ್ದರಿಂದ ಇದಕ್ಕಾಗಿ ನೀವು ಈ ಭಾಗವನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಹೊಸ ಬೇಸ್ ಪ್ರತಿರೋಧದಿಂದ ಭಾಗಿಸಬಹುದು ಈಗ ಮುಂದಿನದು ಇದು ಸಮೀಕರಣ 16 ಆದ್ದರಿಂದ ಟ್ರಾನ್ಸ್ಫಾರ್ಮರ್ನ ಪ್ರತಿ ಯೂನಿಟ್ ಪ್ರಾತಿನಿಧ್ಯ ನಾವು ಮೂರು ಹಂತದ ಟ್ರಾನ್ಸ್ಫಾರ್ಮರ್ ಅನ್ನು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನಿಂದ ಪ್ರತಿನಿಧಿಸಬಹುದು ಎಂದು ನೋಡಿದ್ದೇವೆ ಏಕೆಂದರೆ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ಸಿಸ್ಟಮ್ನ ಪ್ರತಿ ಹಂತದ ಪರಿಹಾರವನ್ನು ಪಡೆಯಲು ಇದನ್ನು ಪ್ರತಿನಿಧಿಸಬಹುದು ಈಗ ಇದು ಏಕ ಹಂತದ ರೇಖಾಚಿತ್ರ ಪ್ರಾತಿನಿಧ್ಯವಾಗಿದೆ ಇದಕ್ಕೆ ಮ್ಯಾಗ್ನೆಟೈಸಿಂಗ್ ಇಂಪಿಡೆನ್ಸ್ ಅನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ ಈ ಭಾಗವನ್ನು ಪ್ರೈಮರಿ ಎಂದು ಕರೆಯಲಾಗುತ್ತದೆ ಇದು ಫಿಗರ್ 8 ಇದು ಪ್ರಾಥಮಿಕ ಮತ್ತು ದ್ವಿತೀಯಕ ಸೋರಿಕೆ ಪ್ರತಿಕ್ರಿಯಾತ್ಮಕತೆಗಳ ವಿಷಯದಲ್ಲಿ ಏಕ ಹಂತದ ಟ್ರಾನ್ಸ್ಫಾರ್ಮರ್ ಅನ್ನು ತೋರಿಸುತ್ತದೆ ಇದು Zp ಪ್ರೈಮರಿ ಸೈಡ್ಆಗಿದೆ ಮತ್ತು ಇದು Zs ಆಗಿದೆ ಮತ್ತು ಇದು ಟರ್ಮಿನಲ್ ವೋಲ್ಟೇಜ್Vp ಮತ್ತು ಇದು ಸೆಕೆಂಡರಿ ಸೈಡ್ Vs ಆಗಿದೆ ಮತ್ತು ಪ್ರೈಮರಿ ವೈನ್ಡಿಂಗ್ ಅಡ್ಡಲಾಗಿ ವೋಲ್ಟೇಜ್ Ep ಮತ್ತು ಸೆಕೆಂಡರಿ ವೈನ್ಡಿಂಗ್ ಅಡ್ಡಲಾಗಿ Es ಮತ್ತು ತಿರುವುಗಳ ಅನುಪಾತ 1 a ಅಂದರೆ ಪ್ರಾಥಮಿಕ ಬದಿಯ ತಿರುವುಗಳ ಅನುಪಾತವು N1 ಮತ್ತು ದ್ವಿತೀಯಕ ಬದಿಯ ತಿರುವುಗಳ ಅನುಪಾತವು N2 ಎಂದು ಭಾವಿಸೋಣ ಆದ್ದರಿಂದ N1N2 ಅಂದರೆ ಇದನ್ನು 1 N2 N1 1 a ಮತ್ತು a N2N1 ಎಂದು ಬರೆಯಬಹುದು N1 ಎಂಬುದು ಪ್ರಾಥಮಿಕ ಬದಿಯಲ್ಲಿರುವ ತಿರುವುಗಳ ಸಂಖ್ಯೆ N2 ಎಂಬುದು ತಿರುವುಗಳ ದ್ವಿತೀಯ ಭಾಗದ ಸಂಖ್ಯೆ a N2N1 ಆದ್ದರಿಂದ ರೂಪಾಂತರ ಅನುಪಾತವನ್ನು 1 a ಎಂದು ನೀಡಲಾಗಿದೆ ಈ ರೀತಿಯಲ್ಲಿ ನಾವು ಮಾಡುತ್ತೇವೆ ಈಗ ಈ ಸಂಪೂರ್ಣ ವಿಷಯವನ್ನು ನೀವು ಪ್ರಾಥಮಿಕ ಅಥವಾ ದ್ವಿತೀಯಕಕ್ಕೆ ಉಲ್ಲೇಖಿಸಲಾದ ಸಮಾನ ವೋಲ್ಟೇಜ್ ಸಮೀಕರಣಗಳನ್ನು ಬರೆಯಬೇಕು ಪ್ರತಿ ಘಟಕದಲ್ಲಿ ಎರಡೂ ಒಂದೇ ಆಗಿರುವುದನ್ನು ನಾವು ನೋಡುತ್ತೇವೆ ನಾವು ಪ್ರಾಥಮಿಕ ಭಾಗದಲ್ಲಿ ವೋಲ್ಟೇಜ್ ಬೇಸ್ ಅನ್ನು ಆಯ್ಕೆ ಮಾಡೋಣ ನಾವು VpB ಎಂದು ಆಯ್ಕೆಮಾಡುತ್ತಿರುವ ಪ್ರಾಥಮಿಕ ಬದಿಯ ವೋಲ್ಟೇಜ್ ಬೇಸ್ p ಎಂದರೆ ಪ್ರಾಥಮಿಕ ಮತ್ತು B ಎಂದರೆ ಬೇಸ್ ಮತ್ತು ದ್ವಿತೀಯ ಭಾಗದಲ್ಲಿ VsB S ಸೆಕೆಂಡರಿ ಮತ್ತು B ಬೇಸ್ ಆಗಿದೆ ನಾವು ಸಾಮಾನ್ಯ ವೋಲ್ಟ್ ಆಂಪಿಯರ್ ಬೇಸ್ ಅನ್ನು ಆಯ್ಕೆ ಮಾಡಬೇಕು ಅದು B ಅದು ಈ ಟ್ರಾನ್ಸ್ಫಾರ್ಮರ್ಗೆ ವೋಲ್ಟ್ ಆಂಪಿಯರ್ ಬೇಸ್ ಆಗಿದೆ ಈಗ ಈ V ಪ್ರಾಥಮಿಕ ಬೇಸ್ VsB ಬೇಸ್ ಅನ್ನು 1a ಎಂದು ಬರೆಯಬಹುದು ಮತ್ತು ಪ್ರಾಥಮಿಕ ಭಾಗ ವೋಲ್ಟೇಜ್ Vp ಮತ್ತು ದ್ವಿತೀಯಕ ಭಾಗ ವೋಲ್ಟೇಜ್ Vs ಎಂದು ನಿಮಗೆ ತಿಳಿದಿದೆ ನಂತರ V pV s ಪ್ರಾಥಮಿಕ ಬದಿಯ ಅಂಕುಡೊಂಕಾದ ತಿರುವುಗಳು N1 ದ್ವಿತೀಯ ತಿರುವುಗಳುN2 ಗೆ ಸಮಾನವಾಗಿರುತ್ತದೆ ಇದನ್ನು VpB baseVsBbase ಎಂದು ಬರೆಯಬಹುದು ಅದಕ್ಕಾಗಿಯೇ ನಾವು a N2N1 ಬರೆಯುತ್ತಿದ್ದೇವೆ ಅದಕ್ಕಾಗಿಯೇ ಇದು ವಾಸ್ತವವಾಗಿ 1a ಆಗಿದೆ ಏಕೆಂದರೆ ಇದು N1N2 ಆಗಿದೆ ಆದರೆ a N2N1ಆದ್ದರಿಂದ ಅಂದರೆ VpBVsB 1a ಆದ್ದರಿಂದ ವೋಲ್ಟ್ ಆಂಪಿಯರ್ ಬೇಸ್ ಸಾಮಾನ್ಯವಾಗಿರುವುದರಿಂದ ನಾವು IpBIsB a ಪ್ರಾಥಮಿಕ ಸೈಡ್ ಕರೆಂಟ್ Ip ಆಗಿದ್ದರೆ ಮತ್ತು ಸೆಕೆಂಡರಿ ಸೈಡ್ ಕರೆಂಟ್ Is ಆಗಿದ್ದರೆ ಅದು IpIs N2N1 ಎಂದು ನಿಮಗೆ ತಿಳಿದಿದೆ ಮತ್ತು N2N1 ನಾವು ನೋಡಿದ್ದೇವೆ ಅದು ನಿಜವಾಗಿ a ಗೆ ಸಮನಾಗಿರುತ್ತದೆ ಆದ್ದರಿಂದ ಇದನ್ನು primary side base current secondary side base current a ಎಂದು ಬರೆಯಬಹುದು ಆದ್ದರಿಂದ ಅಂದರೆ ನಾವು ಅದೇ ವಿಷಯವನ್ನು ಬರೆಯುತ್ತಿದ್ದೇವೆ primary side base voltage primary side base current a ಇದು ವಾಸ್ತವವಾಗಿ ಸಮೀಕರಣ 18 ಆಗಿದೆ ಆದ್ದರಿಂದ ಪ್ರಾಥಮಿಕ ಬದಿಯ ಬೇಸ್ ಪ್ರತಿರೋಧ ZpB primary side base voltage primary side base currentಇದು ನಿಮ್ಮ ಸಮೀಕರಣ 19 ಆಗಿದೆ ಅದೇ ರೀತಿ ದ್ವಿತೀಯ ಭಾಗಕ್ಕೆ ಬೇಸ್ ಪ್ರತಿರೋಧ VsBIsB ಅಂದರೆ secondary side base voltagesecondary side base current ಅದು ಸಮೀಕರಣ 20 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಫಿಗರ್ 8 ಸೆಕೆಂಡರಿ ಸೈಡ್ ವೋಲ್ಟೇಜ್ನಿಂದ ನೀವು ಈ ಲೂಪ್ನಲ್ಲಿ ಕಿರ್ಚಾಫ್ನ ಎರಡನೇ ನಿಯಮವನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಇದು I s Z s V s E s0 ಆಗಿರುತ್ತದೆ ಅದರ ಅರ್ಥ Vs Es ZsIs ಇದು ಸಮೀಕರಣ 21 ಆಗಿದೆ ಈ ಸಮೀಕರಣವನ್ನು ನಾವು ಈ ಅಂಕಿ 8 ರಿಂದ ಬರೆಯುತ್ತಿದ್ದೇವೆ ಮತ್ತು ದ್ವಿತೀಯ ಭಾಗದಲ್ಲಿ KVL ಅನ್ನು ಅನ್ವಯಿಸುತ್ತೇವೆ ಮತ್ತು ಅದೇ ರೀತಿ Ep Ip Zp Ep Vp0 ಆದ್ದರಿಂದ EpVp Zp Ip ಇದು ಸಮೀಕರಣ 22 ಆದ್ದರಿಂದ ದ್ವಿತೀಯ ಭಾಗ ಮತ್ತು ಪ್ರಾಥಮಿಕ ಭಾಗ ಈ ಎರಡು ವೋಲ್ಟೇಜ್ ಸಮೀಕರಣಗಳನ್ನು ಬರೆಯಲಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡಬೇಕಾದ ಒಂದು ವಿಷಯ ನಾವು ಟರ್ಮಿನಲ್ ವೋಲ್ಟೇಜ್ ಪ್ರಾಥಮಿಕ ಭಾಗವನ್ನು ಬರೆಯುತ್ತಿದ್ದೇವೆ ಈ ವೈನ್ಡಿಂಗ್ Ep ನಲ್ಲಿ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ನಾವು ಇದನ್ನು ಬರೆಯುತ್ತಿದ್ದೇವೆ ಅಲ್ಲದೆ ಇದು EsEpa ಅಂದರೆ ಈ ವೋಲ್ಟೇಜ್ Epಆಗಿದೆ ಈ ವೋಲ್ಟೇಜ್ Es Ep is ಪ್ರಾಥಮಿಕ ವೋಲ್ಟೇಜ್ ಮತ್ತು Es ಎಂಬುದು N1N2 ಗೆ ಸಮಾನವಾಗಿರುವ ದ್ವಿತೀಯ ವೋಲ್ಟೇಜ್ ಆಗಿದ್ದು ಅದು N1 ತಿರುವುಗಳ ಪ್ರಾಥಮಿಕ ಸಂಖ್ಯೆ N2 ತಿರುವುಗಳ ದ್ವಿತೀಯ ಸಂಖ್ಯೆ ಅಂದರೆ ಇದು ವಾಸ್ತವವಾಗಿ 1a ಗೆ ಸಮಾನವಾಗಿರುತ್ತದೆ ಅಂದರೆ Es aEp ಆದ್ದರಿಂದ ಈ ಸಮೀಕರಣ Es aEp ನಾವು ಬರೆಯುತ್ತಿದ್ದೇವೆ ಇಲ್ಲಿ ಈಗ ನಾನು ತೋರಿಸಿದ್ದೇನೆ Es aEp ಆದ್ದರಿಂದ ಇದು Ep Es ಆದ್ದರಿಂದ ಈ Es Ep ನೀವು Es ಅನ್ನು ಸಮೀಕರಣ 23 ರಿಂದ ಸಮೀಕರಣ 21 ಗೆ ಇಲ್ಲಿ ನೀವು ಬದಲಿಸುತ್ತೀರಿ ಹಾಗೆ ಮಾಡಿದರೆ ಸಿಗುತ್ತದೆ VsaEp Zs Is ಇದು ಸಮೀಕರಣ 24 ಆದ್ದರಿಂದ ಈಗ Ep ಅನ್ನು ಸಮೀಕರಣ 22 ರಿಂದ ಈ Ep ಅನ್ನು ನೀವು ಇಲ್ಲಿ ಸಮೀಕರಣ 24 ಗೆ ಬದಲಿಸುತ್ತೀರಿ ನಂತರ ನೀವು ಇದನ್ನು ಪಡೆಯುತ್ತೀರಿ Vsa ZsIs ಇದು ಸಮೀಕರಣ 25 ಈಗ ಈ ಸಮೀಕರಣವನ್ನು ನಾವು ಪರ್ ಯೂನಿಟ್ ರೂಪಕ್ಕೆ ಪರಿವರ್ತಿಸಬೇಕು ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ನೀವು ಪರ್ ಯೂನಿಟ್ ರೂಪಕ್ಕೆ ಪರಿವರ್ತಿಸಲು ಪ್ರಯತ್ನಿಸುತ್ತಿರುವಾಗ ಸರಳವಾದ ವಿಷಯವೆಂದರೆ Vs ಸಮಾನವಾಗಿರುತ್ತದೆ VsBVs Vs ಎಂಬುದು ಸೆಕೆಂಡರಿ ಸೈಡ್ ಪರ್ ಯೂನಿಟ್ ವೋಲ್ಟೇಜ್ ಇಂಟು V sB ಇದು ಪ್ರತಿ ಯೂನಿಟ್ ವೋಲ್ಟೇಜ್ ಆಗಿದೆ ಅಂದರೆ Vs VspuVsB ಗೆ ಸಮಾನವಾಗಿರುತ್ತದೆ ಅದಕ್ಕಾಗಿಯೇ ನಾವು Vsಬದಲಿಗೆ VspuVsB a ಎಂದು ಬರೆಯುತ್ತಿದ್ದೇವೆ ಇದೇ ರೀತಿಯಲ್ಲಿ ನಾವು ಈ Vp ಅನ್ನು ಬರೆಯುತ್ತಿದ್ದೇವೆ ಪ್ರಾಥಮಿಕ ಬದಿಯಲ್ಲಿ ಬೇಸ್ ವೋಲ್ಟೇಜ್ ಆಗಿದೆ VpB ಆದ್ದರಿಂದ VpVpB Vppuಗೆ ಸಮಾನವಾಗಿರುತ್ತದೆ ಅಂದರೆ Vp V p VpB ಅದಕ್ಕಾಗಿಯೇ ನಾವು ಇಲ್ಲಿ Vp VpBVp ಬರೆಯುತ್ತಿದ್ದೇವೆ VpB Vppu ಎಂದರೆ ಇದು ಪ್ರೈಮರಿ ಸೈಡ್ ಬೇಸ್ ವೋಲ್ಟೇಜ್ಗೆ ಪ್ರತಿ ಯುನಿಟ್ ಮೌಲ್ಯವಾಗಿದೆ ಹಾಗೆಯೇ Zp ZpZpB Zp ಅಂದರೆ Zp Zp ZpB ಆದ್ದರಿಂದ ಈ Zp ಅನ್ನು ವಾಸ್ತವವಾಗಿ Zp ಮತ್ತು ZpB ನಿಂದ ಬದಲಾಯಿಸಲಾಗಿದೆ ಇದು ಪ್ರತಿ ಯೂನಿಟ್ ಪ್ರತಿರೋಧವಾಗಿದೆ ಹಾಗೆಯೇ Ip ಸಹ ಈಗ ಎಲ್ಲವೂ ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ Ip ಕೇಸ್ ಕೂಡ ನಾವು Ip IpB ಅನ್ನು ಬರೆಯುತ್ತಿದ್ದೇವೆ ಈಗ ಅದೇ ರೀತಿ ದ್ವಿತೀಯ ಭಾಗಕ್ಕೆ ಇದು- ಪದವಾಗಿದೆ ಆದ್ದರಿಂದ Zs ZsZsB ಅದು ಸೆಕೆಂಡರಿ ಸೈಡ್ ಬೇಸ್ ಪ್ರತಿರೋಧ ಮತ್ತು ಇದು Is Is IsB ಸೆಕೆಂಡರಿ ಸೈಡ್ ಬೇಸ್ ಕರೆಂಟ್ ಇದು ಸಮೀಕರಣ 26 ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಪ್ರತಿ ಯೂನಿಟ್ ರೂಪದಲ್ಲಿ ಹಾಕಬಹುದು ಆದರೆ ಅದೇ ಸಮಯದಲ್ಲಿ ಅವುಗಳ ಮೂಲ ಮೌಲ್ಯಗಳು ಎಲ್ಲಾ ಗುಣಿಸಲ್ಪಡುತ್ತವೆ ಈಗ ಸಮೀಕರಣ 26 ಅನ್ನು VsB ಯಿಂದ ಭಾಗಿಸಲಾಗುತ್ತಿದೆ ಎಡಭಾಗದಲ್ಲಿ ಈ VsB ಪದವಿದೆ ಆದ್ದರಿಂದ ಈ ಎಲ್ಲಾ ಸಮೀಕರಣಗಳನ್ನು ನೀವು VsB ಯಿಂದ ಭಾಗಿಸುತ್ತೀರಿ ಮತ್ತು ಸಮೀಕರಣ 17 18 19 ಮತ್ತು 20 ರ ಮೂಲ ಸಂಬಂಧಗಳನ್ನು ಬಳಸುತ್ತೀರಿ ಆದ್ದರಿಂದ ನಾವು 1718 19 ಮತ್ತು 20 ರ ಮೂಲ ಪ್ರಮಾಣಗಳಿಗೆ ಯಾವುದೇ ಸಮೀಕರಣಗಳನ್ನು ತೋರಿಸಿದ್ದೇವೆ ಮತ್ತು ನೀವು ಅದನ್ನು ಬಳಸುತ್ತೀರಿ ಮತ್ತು ಅದನ್ನು ಬದಲಿಸಿ ನೀವು ಹಾಗೆ ಮಾಡಿದರೆ ನೀವು ಪಡೆಯುತ್ತೀರಿ Vs Vp Ip Zp - Is Zs ಬ್ರಾಕೆಟ್ನಲ್ಲಿ ಇವುಗಳೆಲ್ಲವೂ ವೋಲ್ಟೇಜ್ ಕರೆಂಟ್ ಮತ್ತು ಪ್ರತಿರೋಧದ ಪ್ರತಿ ಯೂನಿಟ್ ಮೌಲ್ಯಗಳಾಗಿವೆ ಎಂದು ಸೂಚಿಸಲು ನಾವು ಎಲ್ಲವನ್ನೂ ಬರೆಯುತ್ತಿದ್ದೇವೆ ಇದು ಸಮೀಕರಣ 27 ಆಗಿದೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಬದಲಾಯಿಸಲು ಉದಾಹರಣೆಗೆ ಎಡಭಾಗದಲ್ಲಿ ಯಾವುದಾದರೂ Ip Ip IpB Zs Zs ZsB ಮತ್ತು ಹೀಗೆ ಆದ್ದರಿಂದ ಇದು ವಾಸ್ತವವಾಗಿ ಪರ್ ಯೂನಿಟ್ ಪ್ರತಿರೋಧವಾಗಿದೆ ಅಂದರೆ ಇದು ದ್ವಿತೀಯ ವೋಲ್ಟೇಜ್ ಪ್ರಾಥಮಿಕ ವೋಲ್ಟೇಜ್ ಎಲ್ಲವೂ ಪರ್ ಯೂನಿಟ್ ರೂಪದಲ್ಲಿ ಅದಕ್ಕಾಗಿಯೇ ಬ್ರಾಕೆಟ್ನಲ್ಲಿ ಪರ್ ಯೂನಿಟ್ ಎಂದು ಬರೆಯಲಾಗಿದೆ ಮುಂದೆ ಈಗ ನಾವು IpIs IpBIsB ಎಂದು ಬರೆಯಬಹುದು ಪ್ರಾಥಮಿಕ ಮತ್ತು ದ್ವಿತೀಯಕ ಪ್ರವಾಹದ ಅನುಪಾತವು primary side base currentsecondary side base current'a' ಅನುಪಾತಕ್ಕೆ ಸಮಾನವಾಗಿದೆ ಎಂದು ನಾವು ಮೊದಲೇ ಹೇಳಿದ್ದೇವೆ ಇದನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಆದ್ದರಿಂದ IpIpB IsIsB Ip ಪ್ರಾಥಮಿಕ ಭಾಗ IpIpB Ip ದ್ವಿತೀಯಕ ಭಾಗಕ್ಕೆ ಸಮಾನವಾಗಿರುತ್ತದೆ Is ನಾವು I ಎಂದು ಭಾವಿಸುತ್ತೇವೆ ಅಂದರೆ ಪ್ರತಿ ಯೂನಿಟ್ ಪ್ರಾಥಮಿಕ ಬದಿಯಲ್ಲಿ ಮತ್ತು ದ್ವಿತೀಯಕ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಎರಡೂ ಕರೆಂಟ್ಗಳು ಒಂದೇ ಆಗಿರುತ್ತವೆ ನಾವು ಅದನ್ನು ಒಂದೇ ಮೌಲ್ಯ ಎಂದು ಭಾವಿಸುತ್ತೇವೆ ಅದು p or s ಬದಲಿಗೆ ನಾವು ಕೇವಲ I ಎಂದು ಬರೆಯುತ್ತೇವೆ ಅದು ಪ್ರತಿ ಯೂನಿಟ್ ಕರೆಂಟ್ ಆಗಿದೆ ಏಕೆಂದರೆ ಪ್ರತಿ ಯೂನಿಟ್ ಪ್ರಸ್ತುತ ಪ್ರಾಥಮಿಕ ಮತ್ತು ದ್ವಿತೀಯ ಭಾಗ ಎರಡೂ ಒಂದೇ ಆಗಿರುತ್ತವೆ ಈಗ ಸಮೀಕರಣ 27 ಮತ್ತು 28 ಅನ್ನು ಬಳಸುವುದರಿಂದ ಅಂದರೆ ಈ ಸಮೀಕರಣದಲ್ಲಿ ನೀವು Ip ಮತ್ತು Is ಬದಲಿಗೆ Ip Is I ಎಂದು ಬರೆಯಿರಿ ಆದ್ದರಿಂದ ಈ Ip I ಮತ್ತು ಅದೇ ರೀತಿ Is I ಎರಡೂ ಪರ್ ಯೂನಿಟ್ ಗೆ ಬದಲಿಯಾಗಿವೆ ನೀವು ಇದನ್ನು ಮಾಡಿದರೆ ನೀವು Vs Vp I Z ಅನ್ನು ಪಡೆಯುತ್ತೀರಿ ಇದು ಸಮೀಕರಣ 29 Z Zp ಪ್ರೈಮರಿ ಸೈಡ್ ಪರ್ ಯೂನಿಟ್ ಮೌಲ್ಯಗಳು ಜೊತೆಗೆ Zs ಸೆಕೆಂಡರಿ ಮೌಲ್ಯಗಳು ಇದು ಸಮೀಕರಣ 30 ಆಗಿದೆ ಅಂದರೆ ಇದು ಸೆಕೆಂಡರಿ ಮತ್ತು ಪ್ರೈಮರಿ ಭಾಗಕ್ಕೆ ಪರ್ ಯೂನಿಟ್ ಸಮೀಕರಣವಾಗಿದೆ ಆದ್ದರಿಂದ ನೀವು ಟ್ರಾನ್ಸ್ಫಾರ್ಮರ್ಗಾಗಿ ಸರಳ ಸರ್ಕ್ಯೂಟ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಅದು ಹೀಗಿರುತ್ತದೆ ಇದು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಪರ್ ಯೂನಿಟ್ ಸಮಾನ ಸರ್ಕ್ಯೂಟ್ ಆಗಿದೆ ಈ ಭಾಗವು ಪರ್ ಯೂನಿಟ್ ವೋಲ್ಟೇಜ್ಗೆ ಪ್ರೈಮರಿ ಭಾಗವಾಗಿದೆ ಪರ್ ಯೂನಿಟ್ ವೋಲ್ಟೇಜ್ಗೆ ಸೆಕೆಂಡರಿ ಭಾಗವಾಗಿದೆ ಮತ್ತು ಇದು Z ಆಗಿದೆ ಆದ್ದರಿಂದ ಅದು Zs Zp ಈಗ Z ಪರ್ ಯೂನಿಟ್ ಮೌಲ್ಯಗಳನ್ನು ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಅಥವಾ ಸೆಕೆಂಡರಿ ಭಾಗದಲ್ಲಿ ಸಮಾನ ಪ್ರತಿರೋಧದಿಂದ ನಿರ್ಧರಿಸಬಹುದು ಉದಾಹರಣೆಗೆ ಪ್ರಾಥಮಿಕ ಬದಿಯ ಪ್ರತಿರೋಧವು Zp ಆಗಿದೆ ಮತ್ತು ನೀವು ಸಮಾನವಾದ ಪ್ರತಿರೋಧಕ್ಕೆ ರೂಪಾಂತರಕ್ಕೆ ಹೋದಾಗ ಸೆಕೆಂಡರಿ ಸೈಡ್ ಪ್ರತಿರೋಧವು Zs ಆಗಿತ್ತು ಆದರೆ ಇದನ್ನು ಪ್ರೈಮರಿ ಎಂದು ಉಲ್ಲೇಖಿಸಲಾಗುತ್ತದೆ ಅದು ನಿಮಗೆ ತಿಳಿದಿರುವ Zsa2 ಆಗಿರುತ್ತದೆ ಅಂದರೆ ಎರಡೂ ಕಡೆ ನೀವು Z1 ರಿಂದ ಭಾಗಿಸಿ Z1 ನಾವು ಕಂಡುಹಿಡಿಯಲು ಬಯಸುವ ಪ್ರಾಥಮಿಕ ಸೈಡ್ ಬೇಸ್ ಪ್ರತಿರೋಧವಾಗಿದೆ ಆದ್ದರಿಂದ Z1 ನೀವು ಪ್ರೈಮರಿ ಬದಿಯ ಬೇಸ್ ಪ್ರತಿರೋಧದಿಂದ ಭಾಗಿಸುತ್ತೀರಿ ZpB ZpZpBZsZpBa2 ಈಗ ಈ Zs ZpBa2 ಆಗಿದೆ ಈಗ ಇದು ವಾಸ್ತವವಾಗಿ ZsB ಆಗಿದೆ ಮತ್ತು ZpB VpBIpB ಇದು ಸಮೀಕರಣ 19 ZsB VsBIsB ಮತ್ತು ಇದು ಸಮೀಕರಣ 20 ಆದ್ದರಿಂದ ಸಮೀಕರಣ 19 ಅನ್ನು ಸಮೀಕರಣ 20 ರಿಂದ ಭಾಗಿಸಿ ಆದ್ದರಿಂದ ನೀವು ಹಾಗೆ ಮಾಡಿದರೆ ಅದು ZpBZsB VpBIpBIsBVsB ಆಗಿರುತ್ತದೆ ಅಂದರೆ ZpBZsB 1a2 ಆಗುತ್ತದೆ ಅಂದರೆ ZsB a2ZpB ಆಗಿರುತ್ತದೆ ಆದ್ದರಿಂದ ಮೂಲತಃ a2ZpB ವಾಸ್ತವವಾಗಿ ZsB ಆಗಿದೆ ಅಂದರೆ Z1 ಪರ್ ಯೂನಿಟ್ ಇಂಪಿಡೆನ್ಸ್ ನ ಮೌಲ್ಯವು Zp ZsZsB ಗೆ ಸಮಾನವಾಗಿರುತ್ತದೆ ಆದ್ದರಿಂದ Z1 Zp Zs Z ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 31 ಹಾಗೆಯೇ ನೀವು ದ್ವಿತೀಯ ಭಾಗದಲ್ಲಿ ಮಾಡಿದರೆ ನೀವು ಅದೇ ವಿಷಯವನ್ನು ಪಡೆಯುತ್ತೀರಿ ಆಗ Z2 Zs Zp Z ಅಂದರೆ ಪರ್ ಯೂನಿಟ್ ನಲ್ಲಿ ಪ್ರೈಮರಿ ಬದಿಗೆ ಉಲ್ಲೇಖಿಸಲಾಗುತ್ತದೆ ಅಥವಾ ಸೆಕೆಂಡರಿ ಭಾಗಕ್ಕೆ ಉಲ್ಲೇಖಿಸಲಾಗುತ್ತದೆ ಅದು ಪರ್ ಯೂನಿಟ್ ಇಂಪಿಡೆನ್ಸ್ ಮೌಲ್ಯವು ಒಂದೇ ಆಗಿರುತ್ತದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ನ ಪರ್ ಯೂನಿಟ್ ಇಂಪಿಡೆನ್ಸ್ ಪ್ರೈಮರಿ ಅಥವಾ ಸೆಕೆಂಡರಿ ಭಾಗದಿಂದ ಕಂಪ್ಯೂಟ್ ಮಾಡಿದರೂ ಒಂದೇ ಆಗಿರುತ್ತದೆ ಪರ್ ಯೂನಿಟ್ ಮೌಲ್ಯಗಳಲ್ಲಿ ಎಲ್ಲಾ ನಿಯತಾಂಕಗಳನ್ನು ಪರಿವರ್ತಿಸುವ ಪ್ರಮುಖ ಪ್ರಯೋಜನ ಇದು ಆದ್ದರಿಂದ ಇದರ ನಂತರ ನಾವು ಕೆಲವು ಉತ್ತಮ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ವೋಲ್ಟೇಜ್ ನಿಯಂತ್ರಣದ ವಿಧಾನಕ್ಕೆ ಬರುತ್ತೇವೆ ಆದ್ದರಿಂದ ಪರ್ ಯೂನಿಟ್ ರೂಪಾಂತರ ಮತ್ತು ಸಂಖ್ಯಾತ್ಮಕವಾಗಿ ನೀವು ಅರ್ಥಮಾಡಿಕೊಳ್ಳಬೇಕಾದ ಅನೇಕ ವಿಷಯಗಳು ನಾವು ನೋಡಿದ ಯಾವುದೇ ಸಣ್ಣ ಸಿದ್ಧಾಂತಗಳು ಈಗ ಉತ್ತಮವಾಗಿವೆ ಈ ಎಲ್ಲಾ ಸಿದ್ಧಾಂತಗಳನ್ನು ನೂಮರಿಕಲ್ ಆಗಿ ಪರಿಗಣಿಸಲು ನಾವು ಅನ್ವಯಿಸಬೇಕಾಗಿದೆ ಈ ಪರ್ ಯೂನಿಟ್ ಸಿಸ್ಟಂ ರೂಪಾಂತರವು ಈ ಸಣ್ಣ ನೂಮರಿಕಲ್ ಗೆ ಮಾತ್ರವಲ್ಲದೆ ಅದೇ ಸಮಯದಲ್ಲಿ ಪವರ್ ಸಿಸ್ಟಮ್ ವಿಶ್ಲೇಷಣೆಗೆ ಇದು ಅಗತ್ಯವಾಗಿರುತ್ತದೆ ಎಲ್ಲಾ ರೀತಿಯ ವಿಷಯಗಳಿಗಾಗಿ ನೀವು ವೋಲ್ಟೇಜ್ ಕರೆಂಟ್ ಪವರ್ ಇಂಪೆಡೆನ್ಸ್ ಎಲ್ಲವನ್ನೂ ಅಧ್ಯಯನ ಮಾಡುವಾಗ ನಾವು ಎಲ್ಲವನ್ನೂ ಪರ್ ಯೂನಿಟ್ ಮೌಲ್ಯಗಳಲ್ಲಿ ಪರಿಗಣಿಸುತ್ತೇವೆ ಇದು ಸರಿಯಾದ ಮೂಲ ಮೌಲ್ಯಗಳನ್ನು ಆರಿಸುವ ಮೂಲಕ ನಮ್ಮ ಲೆಕ್ಕಾಚಾರಗಳನ್ನು ಸರಳಗೊಳಿಸುತ್ತದೆ ಮುಂದೆ ನಾವು ವಿವಿಧ ರೀತಿಯ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಎಲ್ಲಾ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಆದ್ದರಿಂದ ಮೊದಲನೆಯದು ಸಿಂಗಲ್ ಫೇಸ್ ಎರಡು ವೈನ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅನ್ನು 25 KVA ರೇಟ್ ಮಾಡಲಾಗಿದೆ 25 KVA ಎಂದರೆ ಇದು ವಿತರಣಾ ಟ್ರಾನ್ಸ್ಫಾರ್ಮರ್ ಮತ್ತು 1100440 ವೋಲ್ಟ್ಗಳು50hz ಟ್ರಾನ್ಸ್ಫಾರ್ಮರ್ನ ಸಮಾನವಾದ ಲೀಕೇಜ್ ಪ್ರತಿರೋಧವನ್ನು ಕಡಿಮೆ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾಗುತ್ತದೆ ಅಂದರೆ ನೀವು 1100 ಅನ್ನು ತೆಗೆದುಕೊಂಡರೆ ಪ್ರೈಮರಿ ಆಗಿದ್ದರೆ 440 ವೋಲ್ಟ್ಗಳು ಸೆಕೆಂಡರಿ ಕಡಿಮೆ ವೋಲ್ಟೇಜ್ ಬದಿಯನ್ನು ಉಲ್ಲೇಖಿಸಲಾಗುತ್ತದೆ 0 06∟780Ω ಇದು ಸೆಕೆಂಡರಿ ಸೈಡ್ ಲೀಕೇಜ್ ಇಂಪಿಡೆನ್ಸ್ ಇದನ್ನು ಸೆಕೆಂಡರಿ ಸೈಡ್ ಎಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಅಂದರೆ ನಾವು ಪ್ರಾಥಮಿಕ ಭಾಗದಲ್ಲಿ 1100 ವೋಲ್ಟ್ಗಳನ್ನು ತೆಗೆದುಕೊಂಡರೆ ಕಡಿಮೆ ವೋಲ್ಟೇಜ್ ಬದಿ ಈಗ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಅನ್ನು ಮೂಲ ಮೌಲ್ಯಗಳಾಗಿ ಬಳಸಲಾಗುತ್ತಿದೆ ಈ 25 KVA ಬೇಸ್ KVA ಮತ್ತು ಪ್ರಾಥಮಿಕ ಭಾಗವು 1100 ಆಗಿರುತ್ತದೆ ಮತ್ತು ದ್ವಿತೀಯ ಭಾಗವು 440 ಮೂಲ ಮೌಲ್ಯವಾಗಿರುತ್ತದೆ ಆದ್ದರಿಂದ ಮೊದಲು ನಾವು ಹೆಚ್ಚಿನ ವೋಲ್ಟೇಜ್ ಭಾಗವು ಪ್ರೈಮರಿ ಆಗಿದೆ ಮತ್ತು ಕಡಿಮೆ ವೋಲ್ಟೇಜ್ ಭಾಗವು ಸೆಕೆಂಡರಿ ವೈನ್ಡಿಂಗ್ಸ್ ಎಂದು ಊಹಿಸೋಣ ಅಂದರೆ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಅನ್ನು 25 KVA ನೀಡಲಾಗಿದೆ ಆದ್ದರಿಂದ ಈ 25 KVA ಅನ್ನು 1000 ರಿಂದ ಭಾಗಿಸಲಾಗಿದೆ ನೀವು ಅದನ್ನು 0 025 MVA ಎಂದು ಮಾಡಿ ವಾಸ್ತವವಾಗಿ ನಾವು KVA VA ಅಥವಾ Volt ನಲ್ಲಿ ಬೇಸ್ ಅನ್ನು ಇಟ್ಟುಕೊಳ್ಳುವುದಕ್ಕಿಂತ ಸಂಖ್ಯಾತ್ಮಕವಾಗಿ ಪರಿಹರಿಸಿದಾಗ ನನ್ನ ಸಲಹೆಯೆಂದರೆ ನೀವು ಕಿಲೋವೋಲ್ಟ್ಗೆ ಪರಿವರ್ತಿಸುವ ಪ್ರತಿ ಬೇಸ್ ವೋಲ್ಟೇಜ್ ಕೇಸ್ ಮತ್ತು ಬೇಸ್ ವೋಲ್ಟ್ ಯಾಮ್ಪಿಯರ್ ಆಗಿರಬಹುದು ನಾನು MVA ಗೆ ಪರಿವರ್ತಿಸಿದ ಎಲ್ಲವನ್ನೂ ವಾಸ್ತವವಾಗಿ ನನ್ನ ಅಭಿಪ್ರಾಯದಲ್ಲಿ ನೀವು ಲೆಕ್ಕಾಚಾರ ಮಾಡಲು ವಿಷಯಗಳನ್ನು ಸುಲಭ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ 25 KVA ಆಗಿದೆ ಇಲ್ಲಿ ನಾವು 0 025 MVA ಗೆ ಪರಿವರ್ತಿಸಿದ್ದೇವೆ ಮತ್ತು ಪ್ರಾಥಮಿಕ ಬದಿಯ ವೋಲ್ಟೇಜ್ 1100 ವೋಲ್ಟ್ ಆಗಿದ್ದು ಅದನ್ನು ನಾವು 1 1 KV ಗೆ ಪರಿವರ್ತಿಸಿದ್ದೇವೆ ಸೆಕೆಂಡರಿ ಸೈಡ್ 440 ವೋಲ್ಟ್ ಅಂದರೆ 0 ಮುಂದೆ ರೂಪಾಂತರಗಳ ರೇಟಿಂಗ್ಗಾಗಿ ನೀವು MVA ಬೇಸ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ B 0 05 VpB ಪ್ರಾಥಮಿಕ ಬದಿಯ ಬೇಸ್ ವೋಲ್ಟೇಜ್ ನೀವು 1 1 KV ಅನ್ನು ಬರೆಯಬಹುದು ಮತ್ತು ದ್ವಿತೀಯಕ ಸೈಡ್ ಬೇಸ್ ವೋಲ್ಟೇಜ್ 0 44 KV ಆಗಿದೆ ಈಗ ನೀವು ಟ್ರಾನ್ಸ್ಫಾರ್ಮರ್ನ 440 ವೋಲ್ಟ್ ಬದಿಯಲ್ಲಿ ಬೇಸ್ ಪ್ರತಿರೋಧವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ZsB VsB2MVAbase ಬೇಸ್ ಅನ್ನು ಬರೆಯುತ್ತಿದ್ದೇವೆ 0 44KV20 0257 ಆದ್ದರಿಂದ ಪ್ರತಿ ಯುನಿಟ್ ಸೋರಿಕೆ ಸೋರಿಕೆ ಪ್ರತಿರೋಧವನ್ನು ಕಡಿಮೆ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾಗುತ್ತದೆ ಅದು Zs Zseq ZsB ಈ Zs ಸೆಕೆಂಡರಿ ಸೈಡ್ ಲೀಕೇಜ್ ಪ್ರತಿರೋಧವನ್ನು ನೀಡಲಾಗಿದೆ ಆದ್ದರಿಂದ ಇದು 0 06∟780 Ω ಅನ್ನು ದ್ವಿತೀಯ ಭಾಗದಲ್ಲಿ ಬೇಸ್ ಪ್ರತಿರೋಧದಿಂದ ಭಾಗಿಸಲಾಗಿದೆ 7 744 7 u ಗೆ ಸಮಾನವಾಗಿರುತ್ತದೆ ಮೌಲ್ಯಗಳನ್ನು ಇದು ಸೆಕೆಂಡರಿ ಸೈಡ್ನ Z ಮೌಲ್ಯದಲ್ಲಿದೆ ಆದರೆ ಪರ್ ಯೂನಿಟ್ ಗೆ ಪ್ರೈಮರಿ ಅಥವಾ ಸೆಕೆಂಡರಿ ಮೌಲ್ಯಗಳು ಒಂದೇ ಆಗಿರುತ್ತವೆ ಎಂದು ನೀವು ನೋಡಬೇಕು ಅದೇ ರೀತಿ Zpeq ಪ್ರೈಮರಿ ಸೈಡ್ ವೈನ್ಡಿಂಗ್ ಅನ್ನು ಉಲ್ಲೇಖಿಸುತ್ತದೆ ಅದು 1 1 KV ಅಂದರೆ 1100 ವೋಲ್ಟ್ ಆಗಿರುತ್ತದೆ ಅದು Zpeq a2Zseq ಆಗಿರುತ್ತದೆ ಈಗ ನೋಡಿದ್ದೇವೆ ಟ್ರಾನ್ಸ್ಫಾರ್ಮರ್ಗೆ ಪರ್ ಯೂನಿಟ್ ಸಮಾನ ಸರ್ಕ್ಯೂಟ್ ವ್ಯುತ್ಪತ್ತಿ Zp a2Zs ಆದ್ದರಿಂದ ಇಲ್ಲಿ ನಾವು Zpeq a2 Zseq ಎಂದು ಬರೆಯುತ್ತಿದ್ದೇವೆ ಆದ್ದರಿಂದ ಅದು ನಿಜವಾಗಿ2Zseq ಈ ರೀತಿಯಲ್ಲಿ ನಾವು 1 a a N1 N2 2 Zseq ಎಂದು ಬರೆಯಬಹುದು ಆದ್ದರಿಂದ Zpeq1 1 0 4420 ಆದ್ದರಿಂದ ಈ Zpeq0 ಅಂದರೆ 1 1 KV ಬದಿಯಲ್ಲಿ ಬೇಸ್ ಪ್ರತಿರೋಧವು ZpBVpB2MVA base1 120 0548 4 Ω ಆದ್ದರಿಂದ Zp ZpeqZpB 0 4 7 ಇದನ್ನು ಸೆಕೆಂಡರಿ ಸೈಡ್ ಮೌಲ್ಯಗಳಿಗೆ ಉಲ್ಲೇಖಿಸಲಾಗುತ್ತದೆ ಮತ್ತು ಪ್ರೈಮರಿ ಭಾಗಕ್ಕೂ ಉಲ್ಲೇಖಿಸಲಾಗುತ್ತದೆ ಮತ್ತು ನೀವು ಅದೇ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಪ್ರತಿ ಯೂನಿಟ್ ಲೀಕೇಜ್ ಇಂಪಿಡೆನ್ಸ್ ಬದಲಾಗದೆ ಉಳಿಯುತ್ತದೆ ಮತ್ತು ಇದನ್ನು VpBVsB ದರವನ್ನು ನಿರ್ದಿಷ್ಟಪಡಿಸುವ ಮೂಲಕ ಸಾಧಿಸಲಾಗಿದೆ ಈ ದರವು ಪ್ರಾಥಮಿಕ ಭಾಗದಲ್ಲಿ 1 1 KV ಯಲ್ಲಿ Vs ರೇಟ್ ಮಾಡಲಾದ Vs ಮೌಲ್ಯಕ್ಕೆ ಸಮಾನವಾಗಿರುತ್ತದೆ 1 44 2 5 ಆದ್ದರಿಂದ ಇದರರ್ಥ ಈ ಚಿಕ್ಕ ಉದಾಹರಣೆಯೆಂದರೆ ನೀವು ಪ್ರತಿ ಯೂನಿಟ್ ಮೌಲ್ಯಗಳಲ್ಲಿ ಪ್ರೈಮರಿ ಸೈಡ್ ಅಥವಾ ಸೆಕೆಂಡರಿ ಭಾಗವನ್ನು ತೆಗೆದುಕೊಂಡರೂ ಪರ್ ಯೂನಿಟ್ ಇಂಪಿಡೆನ್ಸ್ ಒಂದೇ ಆಗಿರುತ್ತದೆ ಎಂದು ತೋರಿಸಲು ಧನ್ಯವಾದಗಳು